ನಮಸ್ಕಾರ ಮತ್ತು ಇಂದಿನ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಇಸಿಎಂ ನೆಟ್ವರ್ಕ್ ಗಳ ಗುಣಲಕ್ಷಣಗಳನ್ನು ಹೇಗೆ ಪ್ರಮಾಣೀಕರಿಸುವುದು ಅಥವಾ ನಿರೂಪಿಸುವುದು ಎಂಬುದರ ಕುರಿತು ಚರ್ಚಿಸಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ನಾವು ಪ್ರವಹನಶಾಸ್ತ್ರದ ನಿಯಮಗಳನ್ನು ಪರಿಚಯಿಸಿದ್ದೇವೆ ಬಲಶಾಸ್ತ್ರಕ್ಕೆ ಒಳಪಟ್ಟಾಗ ವಸ್ತುಗಳು ಹೇಗೆ ವಿರೂಪಗೊಳ್ಳುತ್ತವೆ ಎಂಬುದನ್ನು ತೋರಿಸುವ ಅಧ್ಯಯನವೇ ಪ್ರವಹನಶಾಸ್ತ್ರ ವಸ್ತುವಿನ ಮೇಲೆ ಹೇರಲಾಗುವ ವಿವಿಧ ರೀತಿಯ ವಿರೂಪಗಳ ಬಗ್ಗೆಯೂ ನಾವು ಚರ್ಚಿಸಿದ್ದೇವೆ ಇವುಗಳಲ್ಲಿ ಟೆನ್ಶನ್ ಸಂಕೋಚನ ಶಿಯರ್ ಮತ್ತು ಬಾಗುವುದು ಸೇರಿವೆ ಟೆನ್ಶನ್ ಸಂಕೋಚನ ಬಹಳ ಸ್ಪಷ್ಟವಾಗಿದೆ ಆದರೆ ಬಾಗುವುದು ಎಂದರೆ ನೀವು ಬಲವನ್ನು ಪ್ರಯೋಗಿಸಿದಾಗ ನೇರವಾಗಿರುವುದು ಬಾಗುವುದು ಎಂದು ಮತ್ತು ಅದರ ಅಂತಿಮ ಸಂರಚನೆಯು ಈ ರೀತಿಯದ್ದಾಗಿರುತ್ತದೆ ತದನಂತರ ನಾವು ಶಿಯರ್ ಬಗ್ಗೆಯೂ ಚರ್ಚಿಸಿದ್ದೇವೆ ಅಲ್ಲಿ ನೀವು ಒಂದು ಬ್ಲಾಕ್ ಹೊಂದಿದ್ದರೆ ಮತ್ತು ಮೇಲ್ಮೈಯಲ್ಲಿ ಸ್ಪರ್ಶಕ ಶಕ್ತಿಗಳನ್ನು ಅನ್ವಯಿಸಿದರೆ ಅದರ ಪರಿಣಾಮವಾಗಿ ಈ ರೀತಿಯ ಆಕಾರಕ್ಕೆ ಬ್ಲಾಕ್ ವಿರೂಪಗೊಳ್ಳುತ್ತದೆ ಆದ್ದರಿಂದ ಡೆಲ್ಟಾ x l ಎಕ್ಸ್ ಎಲ್ ಇಲ್ಲಿ ಎಲ್ ಎಂಬುದು ಉದ್ದ ಮತ್ತು ಡೆಲ್ಟಾ ಎಕ್ಸ್ ಎಂಬುದು ಶಿಯರ್ ಎಂದು ತೋರಿಸುತ್ತದೆ ಈಗ ಪರಿಪೂರ್ಣ ಘನ ಮತ್ತು ಪರಿಪೂರ್ಣ ದ್ರವದ ವರ್ತನೆಯ ನಡುವಿನ ವ್ಯತ್ಯಾಸವೇನು ಎಂದು ನಾವು ಹೇಳಿದ್ದೇವೆ ಮತ್ತು ಘನವೊಂದರ ಮುಖ್ಯ ವ್ಯತ್ಯಾಸವನ್ನು ಈ ಅಭಿವ್ಯಕ್ತಿಯಿಂದ ನೀಡಲಾಗುತ್ತದೆ ಶಿಯರ್ ಒತ್ತಡವನ್ನು ಜಿ ಟೈಮ್ಸ್ ಗಾಮಾ γ ಇಂದ ನೀಡಲಾಗುತ್ತದೆ ಜಿ ಅನ್ನು ಶಿಯರ್ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ಮತ್ತು ಜಿ ಅಗ್ರಾಹ್ಯ ವಸ್ತುಗಳಿಗೆ ಅನ್ವಹಿಸುತ್ತದೆ ಸ್ಥಿತಿಸ್ಥಾಪಕತ್ವಕ್ಕಾಗಿ ಯಂಗ್ ಮಾಡ್ಯುಲಸ್ ಎಂದು ನಾವು ತೋರಿಸಿದ್ದೇವೆ ಆದ್ದರಿಂದ ಇದು ಶಿಯರ್ ಮತ್ತು ನೀವು ಸಿಗ್ಮಾ ವನ್ನು ಸಾಮಾನ್ಯ ಒತ್ತಡಗಳಿಗೆ ಇ ಎಪ್ಸಿಲಾನ್ ಗೆ ಸಮನಾಗಿ ಬರೆಯಬಹುದು ಆದ್ದರಿಂದ ಇ ಅನ್ನು ಜಿ ಗಿಂತ ಮೂರು ಪಟ್ಟು ಅಗ್ರಾಹ್ಯ ವಸ್ತುಗಳಿಗೆ ನೀಡಲಾಗುತ್ತದೆ ಆದ್ದರಿಂದ ಟಿಎಯು ಘನವಸ್ತುಗಳಿಗೆ ಜಿ ಗಾಮಾ γ ಗೆ ಸಮಾನವಾಗಿರುತ್ತದೆ ಮತ್ತು ದ್ರವಗಳಿಗೆ ನ್ಯೂಟನ್ ನ ಸ್ನಿಗ್ಧತೆಯ ನಿಯಮವಿದೆ ಅಲ್ಲಿ ಟಿಎಯುಎಂಯು x ಡಿಯು ಡಿವೈ taumu x du dy ಗೆ ಸಮಾನವಾಗಿರುತ್ತದೆ ಮತ್ತು ಡಿಯು ಡಿವೈ du dy ಎಂದರೇನು ಡಿಯು ಡಿವೈ du dy ಎಂಬುದು ಡಿಎಕ್ಸ್ ಡಿವೈ dx dy ನ ಡಿ ಡಿಟಿ d dt ಆಗಿದೆ ಆದ್ದರಿಂದ ಡಿಎಕ್ಸ್ ಡಿವೈ dx dy ಎಂಬುದು ಶಿಯರ್ ವ್ಯಾಖ್ಯಾನವಾಗಿದ್ದು ಅದು ಗಾಮಾ γ ಆಗಿದೆ ಆದ್ದರಿಂದ ಗಾಮಾ γ ನ ಡಿ ಡಿಟಿ d dt ಯು ಗಾಮಾ γ ಡಾಟ್ ಗೆ ಸಮಾನವಾಗಿರುತ್ತದೆ ಈ ಸಮೀಕರಣವು ಟಿಎಯು ಅನ್ನು ಬರೆಯುವುದು ಎಂಯು ಗಾಮಾ γ ಡಾಟ್ ಗೆ ಸಮಾನವಾಗಿರುತ್ತದೆ ಮುಖ್ಯ ವ್ಯತ್ಯಾಸವೆಂದರೆ ಘನ ಟಿಎಯು ಶಿಯರ್ ಅನುಪಾತದಲ್ಲಿರುತ್ತದೆ ಮತ್ತು ದ್ರವ ಟಿಎಯು ಶಿಯರ್ ವೇಗದ ಅನುಪಾತದಲ್ಲಿರುತ್ತದೆ ಇದು ಅನುಪಾತದ ಸ್ಥಿರವಾಗಿರುತ್ತದೆ ಮತ್ತು ಶಿಯರ್ ಮಾಡ್ಯುಲಸ್ ಆಗಿದೆ ಅನುಪಾತದ ಸ್ಥಿರತೆಯು ಇಲ್ಲಿ ಎಂಯು ಮತ್ತು ಅದು ಸ್ನಿಗ್ಧತೆಯಾಗಿದೆ ಟಿಎಯು ಎಂಯು ಗಾಮಾ γ ಡಾಟ್ ಗೆ ಸಮಾನವಾಗಿರುತ್ತದೆ ಎಂಯು ಸ್ನಿಗ್ಧತೆ ಮತ್ತು ನಾವು ಎಂಯು ಸ್ನಿಗ್ಧತೆಯು ಎಮ್ ಕೆ ಎಸ್ ಯುನಿಟ್ ಗಳಲ್ಲಿ ಪ್ಯಾಸ್ಕಲ್ ಡಾಟ್ ಸೆಕೆಂಡ್ಸ್ ಎಂದು ನೋಡಿದ್ದೇವೆ ಮತ್ತು ಸಿಜಿಎಸ್ ಘಟಕಗಳಲ್ಲಿ ನಾವು ಇದನ್ನು ಸಮತೋಲನ ಅಥವಾ ಸರಳ ಪಿ ಎಂದು ಕರೆಯುತ್ತೇವೆ ನಾವು ಅದನ್ನು ಸರಳ ಪಿ ಎಂದು ಬರೆಯುತ್ತೇವೆ ಆದ್ದರಿಂದ ಕೋಣೆಯ ಉಷ್ಣಾಂಶದಲ್ಲಿ ಅಳೆಯುವುದಾದರೆ ಎಂಯು ನೀರಿನ ಒಂದು ಸೆಂಟಿಪೋಯಿಸ್ ಆಗಿದೆ ಎಂಯು ತಾಪಮಾನದ ಮೇಲೆ ಅವಲಂಬನೆಯನ್ನು ಹೊಂದಿದೆ ಎಂದು ಹೇಳುವುದು ಸಹ ಮುಖ್ಯವಾಗಿದೆ ಈಗ ಎಂಯು ಸ್ಥಿರ ಮತ್ತು ಶಿಯರ್ ವೇಗದಿಂದ ಸ್ವತಂತ್ರವಾಗಿರುವ ವಸ್ತುಗಳಿಗೆ ನ್ಯೂಟೋನಿಯನ್ ದ್ರವ ಎಂದು ಕರೆಯಲಾಗುತ್ತದೆ ಎಂಯು ಸ್ಥಿರವಾಗಿರುತ್ತದೆ ಮತ್ತು ಗಾಮಾ γ ಡಾಟ್ ನೊಂದಿಗೆ ಬದಲಾಗುವುದಿಲ್ಲ ಆದ್ದರಿಂದ ಹಿಂದಿನ ತರಗತಿಯಲ್ಲಿ ಇಸಿಎಂ ನೆಟ್ವರ್ಕ್ ಗಳು ವಿಸ್ಕೊಎಲಾಸ್ಟಿಕ್ ಎಂದು ನಾನು ಈ ಸ್ಲೈಡ್ ಅನ್ನು ತೋರಿಸಿದ್ದೇನೆ ಅದರ ವಿರುದ್ಧವಾಗಿ ನೋಡುವುದಾದರೆ ಇದು ರೇಖೀಯ ಸ್ಥಿತಿಸ್ಥಾಪಕ ವಸ್ತುಗಳಿಗೆ ಸ್ಟ್ರೆಸ್ ಸ್ಟ್ರೈನ್ ತಿರುವು ಅಂದುಕೊಳ್ಳೋಣ ಮತ್ತು ಸ್ಟ್ರೆಸ್ ಸ್ಟ್ರೈನ್ ರೇಖೀಯವಾಗಿದೆ ಎಂದು ಹೇಳೋಣ ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕ ವಸ್ತುಗಳಿಗೆ ಇದು ರೇಖಾತ್ಮಕವಾಗಿಲ್ಲ ಮತ್ತು ಇ ಸ್ಥಿರವಾಗಿಲ್ಲ ಮತ್ತು ಇಲ್ಲಿ ಇ ಸ್ಥಿರವಾಗಿರುತ್ತದೆ ಏಕೆಂದರೆ ರೇಖೆಯ ಸ್ಲೋಪ್ ಇ ಆಗಿದೆ ಇಸಿಎಂ ನೆಟ್ವರ್ಕ್ ಗಳಂತಹ ವಿಸ್ಕೊಎಲಾಸ್ಟಿಕ್ ವಸ್ತುಗಳಿಗೆ ಇದು ಸ್ಟ್ರೆಸ್ ಸ್ಟ್ರೈನ್ ರೇಖೆಯು ಹೇಗೆ ಕಾಣುತ್ತದೆ ಎಂಬುದಕ್ಕೆ ಸರಳ ಉದಾಹರಣೆಯಾಗಿದೆ ಕೊಲ್ಲಾಜೆನ್ ಜೆಲ್ ಅನ್ನು ಏಕೀಕೃತ ಪರೀಕ್ಷಕದ ಮೇಲೆ ಹಾಕಿದರೆ ಅದು ಪದೇ ಪದೇ ಎಳೆಯುತ್ತಲೇ ಇರುತ್ತದೆ ಹೀಗೆ ನೀವು ನೋಡುವುದು ಪುನರಾವರ್ತನೆಯಾಗಿದ್ದು ಅದು ಸೈಕಲ್ ಸಂಖ್ಯೆ ಮತ್ತು ಬಲವನ್ನು ಪ್ರಯೋಗಿಸಿದಾಗ ಮತ್ತು ಅದನ್ನು ವಿಸ್ತರಿಸಿದಾಗ ಸ್ಟ್ರೆಸ್ ಸ್ಟ್ರೈನ್ ವಕ್ರರೇಖೆಯಲ್ಲಿ ಅನುಸರಿಸುವ ಹಾದಿಗೆ ಅನುಗುಣವಾಗಿರುತ್ತದೆ ಮತ್ತು ಅದು ರಿಲ್ಯಾಕ್ಸ್ ಸ್ಥಿತಿಗೆ ಬಂದಾಗ ಅದು ವಿಭಿನ್ನವಾಗಿರುತ್ತದೆ ಮತ್ತು ಸೈಕಲ್ ಸಂಖ್ಯೆಯ ಹೆಚ್ಚುತ್ತಿರುವ ಅಂಗೀಕಾರದೊಂದಿಗೆ ಈ ರೇಖೆಗಳ ಸರಾಸರಿ ಸ್ಲೋಪ್ ಹೆಚ್ಚುತ್ತಲೇ ಇರುತ್ತವೆ ಕೆಲವು ಕ್ರಿಯಾತ್ಮಕ ಮರುಜೋಡಣೆಗಳಿವೆ ಎಂದು ಇದು ಸೂಚಿಸುತ್ತದೆ ಇದನ್ನೇ ನಾವು ಈಗ ಕೇಂದ್ರೀಕರಿಸಲು ಬಯಸುತ್ತೇವೆ ಮತ್ತು ಇಸಿಎಂ ನೆಟ್ವರ್ಕ್ ನ ಕ್ರಿಯಾತ್ಮಕ ಗುಣಲಕ್ಷಣಗಳನ್ನು ಆದೇಶಿಸುವ ಇತರ ಯಾವ ಗುಣಲಕ್ಷಣಗಳು ಎಂಬುದು ತಿಳಿಯುತ್ತದೆ ಹಿಂದಿನ ತರಗತಿಯಲ್ಲಿ ನಾನು ಬರೆದ ಈ ಚಿತ್ರವನ್ನು ನೀವು ನೆನಪಿಸಿಕೊಂಡರೆ ಇಲ್ಲಿ ನೀವು ಅದರ ಸಂಘಟನೆಯ ದೃಷ್ಟಿಯಿಂದ ರಚಿಸುವ ಸ್ಕ್ಯಾಫೋಲ್ಡ್ ಅನ್ನು ಮತ್ತು ನಾನು ಒಂದನ್ನು ರಾಂಡಮ್ ಆಗಿ ಬರೆದಿದ್ದೇನೆ ಮತ್ತು ಇನ್ನೊಂದನ್ನು ಜೋಡಿಸಿದೆ ಮತ್ತು ಕೋಶಗಳು ಈ ಸೂಚನೆಗಳನ್ನು ಹೇಗೆ ಪ್ರಕ್ರಿಯೆಗೊಳಿಸುತ್ತವೆ ಎಂಬುದರ ಮೇಲೆ ಸಾಮರ್ಥ್ಯದ ಪರಿಣಾಮಗಳನ್ನು ಹೇಗೆ ಬೀರುತ್ತವೆ ಎಂದು ಇದು ತಿಳಿಸುತ್ತದೆ ಉದಾಹರಣೆಗೆ ರಾಂಡಮ್ ಮ್ಯಾಟ್ರಿಕ್ಸ್ ನಲ್ಲಿ ಕೋಶಗಳು ಯಾವುದೇ ನಿರಂತರ ಚಲನೆಯಿಲ್ಲದೆ ರಾಂಡಮ್ ಶೈಲಿಯಲ್ಲಿ ವಲಸೆ ಹೋಗುತ್ತವೆ ಜೋಡಿಸಲಾದ ಮ್ಯಾಟ್ರಿಕ್ಸ್ ನಲ್ಲಿ ಜೀವಕೋಶಗಳು ಈ ನಾರುಗಳ ಜೋಡಣೆಯ ದಿಕ್ಕಿನಲ್ಲಿ ವಿಸ್ತರಿಸುತ್ತವೆ ಮತ್ತು ಈ ಜೋಡಿಸಲಾದ ನಾರುಗಳ ಉದ್ದಕ್ಕೂ ವಲಸೆ ಹೋಗುತ್ತವೆ ಮತ್ತು ಅವುಗಳನ್ನು ದಿಕ್ಕಿನ ಕ್ಯೂ ಆಗಿ ತೆಗೆದುಕೊಳ್ಳುತ್ತವೆ ಆದ್ದರಿಂದ ಈ ರಾಂಡಮ್ ಮತ್ತು ಜೋಡಿಸಲಾದ ಮ್ಯಾಟ್ರಿಕ್ಸ್ ಗಳ ಗುಣಲಕ್ಷಣಗಳನ್ನು ನಾವು ಹೇಗೆ ನಿರೂಪಿಸುತ್ತೇವೆ ಮತ್ತು ನಾನು ಸೂಚಿಸುತ್ತಿರುವುದು ಈ ಕೊಲ್ಲಾಜೆನ್ ಸ್ಕ್ಯಾಫೋಲ್ಡ್ ಗಳ ಗುಣಲಕ್ಷಣಗಳು ಎರಡು ವಿಷಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಲಿಂಕ್ ಮತ್ತು ಜೋಡಣೆ ಇದರಲ್ಲಿ ಜೋಡಣೆ ಬಹಳ ಸ್ಪಷ್ಟವಾಗಿದೆ ಆದರೆ ಒಂದೇ ನೆಟ್ವರ್ಕ್ ಗೆ ಮಾತ್ರ ಈಗ ನಾನು ಬೇಯಿಸಿದ ಚೌಮೈನ್ ನ ಈ ಸಾದೃಶ್ಯವನ್ನು ಹೊಂದಿದ್ದೇನೆ ಮತ್ತು ನೀವು ಇಡೀ ಗುಂಪಿನಿಂದ ನೂಡಲ್ಸ್ ನ ಒಂದು ಎಳೆಯನ್ನು ಹೊರತೆಗೆಯಲು ಪ್ರಯತ್ನಿಸಿದಾಗ ಆದ್ದರಿಂದ ರಾಸಾಯನಿಕ ಅಂಟು ಇಲ್ಲದಿದ್ದರೂ ಸಹ ಅವು ಸುಲಭವಾಗಿ ಬಂಧಿಸುವುದಿಲ್ಲ ಏಕೆಂದರೆ ಅವುಗಳ ನಡುವೆ ಸಾಪೇಕ್ಷ ಘರ್ಷಣೆ ಇರುತ್ತದೆ ಒಂದು ರಾಂಡಮ್ ನೆಟ್ವರ್ಕ್ ಸಹ ಕೆಲವು ಪ್ರತಿರೋಧವನ್ನು ಪ್ರದರ್ಶಿಸುತ್ತದೆ ಅಂದರೆ ಇದು ಸ್ವಲ್ಪ ಬಿಗಿತವನ್ನು ಹೊಂದಿರುತ್ತದೆ ಆದರೆ ರಾಂಡಮ್ ನೆಟ್ವರ್ಕ್ ಗಾಗಿ ಒಂದು ಸಂದರ್ಭದಲ್ಲಿ ಈ ಫೈಬರ್ ಗಳನ್ನು ಒಟ್ಟುಗೂಡಿಸಿ ಮತ್ತು ಈ ಫೈಬರ್ ನಲ್ಲಿ ನಾನು ಬಲವನ್ನು ಬೀರುತ್ತಿದ್ದರೆ ಅದು ಈ ಕಾನ್ಫಿಗರೇಶನ್ ಗೆ ಕಾರಣವಾಗುತ್ತದೆ ಅಲ್ಲಿ ಈ ನೆಟ್ವರ್ಕ್ ನಿಂದ ಫೈಬರ್ ನಿಧಾನವಾಗಿ ಹೊರಬರಬಹುದು ಉಳಿದ ಎರಡು ಫೈಬರ್ ಗಳನ್ನು ಹೊರತು ಪಡಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಈ ಎಲ್ಲ ಅಂಶಗಳನ್ನು ಒಟ್ಟಿಗೆ ಸರಿಪಡಿಸಿದ್ದರೆ ನೆಟ್ವರ್ಕ್ ನ ಗುಣಲಕ್ಷಣಗಳು ಕ್ರಿಯಾತ್ಮಕವಾಗಿ ಬದಲಾಗುತ್ತವೆ ಅಂದರೆ ನೀವು ನೆಟ್ವರ್ಕ್ ಅನ್ನು ಕ್ರಾಸ್ ಲಿಂಕ್ ಮಾಡಿದ್ದೀರಿ ಎಂದಾಯಿತು ನಂತರ ನೀವು ಇಲ್ಲಿ ಬಲವನ್ನು ಪ್ರಯೋಗಿಸಿದಾಗ ಇದು ಸಂಪೂರ್ಣ ನೆಟ್ವರ್ಕ್ ಗೆ ಹರಡುತ್ತದೆ ಆದ್ದರಿಂದ ನೆಟ್ವರ್ಕ್ ಒಟ್ಟಾರೆಯಾಗಿ ಆ ಬಲವನ್ನು ವಿರೋಧಿಸುತ್ತದೆ ಆದ್ದರಿಂದ ಅಂತಹ ನೆಟ್ವರ್ಕ್ ಗಾಗಿ ನೀವು ಗಮನಿಸುವ ಪ್ರತಿಕ್ರಿಯೆ ಕ್ರಾಸ್ ಲಿಂಕ್ಡ್ ವರ್ಸಸ್ ಕ್ರಾಸ್ ಲಿಂಕ್ಡ್ ಆಗಿಲ್ಲದಿದ್ದರೆ ಅದೇ ರೀತಿ ಜೋಡಣೆಯ ಸಂದರ್ಭದಲ್ಲಿ ಅದು ವಿಭಿನ್ನವಾಗಿರುತ್ತದೆ ಈ ನೆಟ್ವರ್ಕ್ ಗುಣಲಕ್ಷಣಗಳನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗುವಂತಹ ಸಾಧನ ಯಾವುದು ಈ ನೆಟ್ವರ್ಕ್ ಗಳು ಮೃದುವಾದವು ಎಂಬುದನ್ನು ಗಮನಿಸಿ ಆದ್ದರಿಂದ ಸಾಮಾನ್ಯವಾಗಿ ಕೊಲ್ಲಾಜೆನ್ ನೆಟ್ವರ್ಕ್ ಒಂದು ಕೆಪಿಎ ನಷ್ಟು ಗಟ್ಟಿಯಾಗಿರಬಹುದು ಇದು ಸೂಪರ್ ಮೃದುವಾಗಿದೆ ಆದ್ದರಿಂದ ನೀವು ವಸ್ತು ವಿಜ್ಞಾನದಲ್ಲಿ ಇಂಡೆಂಚರ್ ಗಳಂತಹ ಸಾಂಪ್ರದಾಯಿಕ ಸಾಧನವನ್ನು ಬಳಸಲಾಗುವುದಿಲ್ಲ ಅದು ಗಟ್ಟಿಯಾದ ವಸ್ತುಗಳ ವಸ್ತು ಗುಣಲಕ್ಷಣಗಳನ್ನು ಮಾತ್ರ ಕಂಡುಹಿಡಿಯುತ್ತದೆ ಆದ್ದರಿಂದ ಇದು ರಿಯೋಮೀಟರ್ ಎಂಬ ಉಪಕರಣವನ್ನು ಬಳಸುವ ಕಲ್ಪನೆಯನ್ನು ನೀಡುತ್ತದೆ ಹಾಗಾದರೆ ರಿಯೋಮೀಟರ್ ಎಂದರೇನು ಇದು ರಿಯೊಮೀಟರ್ ನ ಚಿತ್ರವಾಗಿದ್ದು ಅಲ್ಲಿ ನೀವು ಒಂದು ಮಾದರಿಯನ್ನು ಹೊಂದಿದ್ದು ಅದನ್ನು ಎರಡು ಘಟಕಗಳ ನಡುವೆ ಇರಿಸಲಾಗುತ್ತದೆ ಸ್ವಿಚ್ ನ ಕೆಳಗಿನ ಭಾಗವನ್ನು ಕೂಡಿಸಲಾಗಿದೆ ಮತ್ತು ಸ್ವಿಚ್ ನ ಮೇಲಿನ ಭಾಗವನ್ನು ತಿರುಗಿಸಲಾಗುತ್ತದೆ ಈಗ ಪೆಸೆಲ್ ಮತ್ತು ಮೋರ್ಟರ್ ಅನ್ನು ಊಹಿಸಿರಿ ಅದರಲ್ಲಿ ನೀವು ಮೇಲಿನ ಭಾಗವನ್ನು ತಿರುಗಿಸುತ್ತಾ ಇರುತ್ತೀರಿ ಆದ್ದರಿಂದ ನೀವು ಈ ತಿರುಗುವಿಕೆಯನ್ನು ಪ್ರಯೋಗಿಸುವಾಗ ನಡುವೆ ಮಾದರಿಯನ್ನು ಹಾಕಿದರೆ ಮಾದರಿಯು ಮೂಲಭೂತವಾಗಿ ತುಂಡಾಗಿ ಹೋಗುತ್ತೆ ಆದ್ದರಿಂದ ನೀವು ಮೂಲಭೂತವಾಗಿ ಅದರ ಶಿಯರ್ ಗುಣಲಕ್ಷಣಗಳ ಶಿಯರ್ ಮಾಡ್ಯುಲಸ್ ಅನ್ನು ಕಂಡುಹಿಡಿಯಬಹುದು ಮತ್ತು ವಸ್ತುಗಳ ಪಾಯಿಸನ್ ಅನುಪಾತವನ್ನು ನೀವು ತಿಳಿದಿದ್ದರೆ ನೀವು ಯಂಗ್ ನ ಸ್ಥಿತಿಸ್ಥಾಪಕತ್ವದ ಮಾಡ್ಯುಲಸ್ ಅನ್ನು ಬ್ಯಾಕ್ಟ್ರಾಕ್ ಮಾಡಬಹುದು ರಿಯೊಮೀಟರ್ ಬಗ್ಗೆ ನಾನು ಹಲವಾರು ವಿಷಯಗಳನ್ನು ಹೇಳಲು ಬಯಸುತ್ತೇನೆ ಈಗ ನೀವು ಏನು ಮಾಡಬಹುದು ನೀವು ಎರಡು ಕೆಲಸಗಳನ್ನು ಮಾಡಬಹುದು ಮೊದಲು ನೀವು ಬದಲಾಯಿಸಬಹುದು ನೀವು ಮಾದರಿಯನ್ನು ಹೊಂದಿರುವ ಈ ಸೆಟಪ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಇದನ್ನು ತಿರುಗಿಸುತ್ತಿದ್ದೀರಿ ನೀವು ತಿರುಗಿಸುತ್ತಿರುವ ವೇಗದ ಮೇಲೆ ನಿಮಗೆ ನಿಯಂತ್ರಣವಿದೆ ಮತ್ತು ನೀವು ಎಷ್ಟು ಇಂಡೆಂಟ್ ಮಾಡಬಹುದು ಎಂಬುದರ ಮೇಲೆ ನಿಮಗೆ ನಿಯಂತ್ರಣವಿದೆ ಮತ್ತು ಎಷ್ಟು ನೀವು ಮಾದರಿಗೆ ತಳ್ಳಬಹುದು ಆದ್ದರಿಂದ ನೀವು ಮಾದರಿಯನ್ನು ತಳ್ಳುವ ಮೂಲಕ ಒತ್ತಡವನ್ನು ಹೇರುತ್ತಿದ್ದೀರಿ ಮತ್ತು ನೀವು ತಿರುಗುವಿಕೆಯ ವೈಶಾಲ್ಯವನ್ನು ಮತ್ತು ತಿರುಗುವಿಕೆಯ ಆವರ್ತನವನ್ನು ನಿಯಂತ್ರಿಸುತ್ತಿದ್ದೀರಿ ಆದ್ದರಿಂದ ಸ್ಟ್ರೈನ್ ವೈಶಾಲ್ಯವನ್ನು ಮತ್ತು ಆವರ್ತನವೂ ಸಹ ನಿಯಂತ್ರಿಸಲಾಗುತ್ತದೆ ಆದ್ದರಿಂದ ಮತ್ತೆ ಶುದ್ಧವಾದ ಘನ ಟಿ ಜಿ ಗಾಮಾ T G γ ಮತ್ತು ಶುದ್ಧ ದ್ರವಕ್ಕೆ ಟಿ ಮ್ಯೂ ಗಾಮಾ∙ T μγ∙ ಸಾಮಾನ್ಯವಾಗಿ ನಾನು ಆಂದೋಲಕ ಕ್ಷೇತ್ರವನ್ನು ಅನ್ವಯಿಸಬೇಕಾದರೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾನು ಗಾಮಾ γ ಅನ್ನು ಗಾಮಾ0 ಸೈನ್ ಒಮೆಗಾ ಟಿ γ0sin ωt ಎಂದು ಬರೆಯಬಹುದು ನೀವು ಆಂದೋಲಕ ಒತ್ತಡವನ್ನು ಬೀರಿದರೆ ನಿಮ್ಮ ಒತ್ತಡ ಕ್ಷೇತ್ರವನ್ನು ಸಿಗ್ಮಾ0 ಸೈನ್ ಒಮೆಗಾ ಟಿ ಡೆಲ್ಟಾ σ0 Sin ωt Δ ಎಂದು ಬರೆಯಬಹುದು ನೀವು ಈ ಸಮೀಕರಣವನ್ನು ವಿಸ್ತರಿಸಿದರೆ ಈ ಸಿಗ್ಮಾ ವನ್ನು ನಂತರ ಗಾಮಾ γ ಡಾಟ್ ಎಂದು ಬರೆಯಲಾಗುತ್ತದೆ ಆದ್ದರಿಂದ ಇದು ಜಿ ಪ್ರೈಮ್ prime ' ಸೈನ್ ಒಮೆಗಾ ಟಿ G' Sin ωt ಮತ್ತು ಜಿ ಡಬಲ್ ಪ್ರೈಮ್ double prime " ಕಾಸ್ ಒಮೆಗಾ ಟಿ G" Cos ωt ಎಂಬ ಎರಡು ಘಟಕಗಳನ್ನು ಹೊಂದಿದೆ ಈ ಜಿ G' ಪ್ರೈಮ್ prime' ಅನ್ನುವ ಪದವನ್ನು ಶೇಖರಣಾ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ಜಿ G" ಡಬಲ್ ಪ್ರೈಮ್ double prime" ಅನ್ನು ನಷ್ಟದ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ನಾನು ಇದನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಬೇಕಾದರೆ ನಿಮಗೆ ಈ ರೀತಿಯ ವಕ್ರರೇಖೆ ಇರುತ್ತದೆ ಇದು ನಿಮ್ಮ ಗಾಮಾ γ ಕಾರ್ಯವಾಗಿದ್ದರೆ ನಿಮಗೆ ಹಂತದ ಬದಲಾವಣೆ ಇರುತ್ತದೆ ಮತ್ತು ಇದು ಡೆಲ್ಟಾ ಇದು ಗಾಮಾ γ ಮತ್ತು ಇದು ಸಿಗ್ಮಾ ಹಾಗು ಇದು ಸಮಯ ನೀವು ಒಂದು ಘಟಕವನ್ನು ಹೊಂದಿದ್ದೀರಿ ಮತ್ತು ಸಿಗ್ಮಾ ಗಾಮಾ γ ಜಿ ಪ್ರೈಮ್ ಸೈನ್ ಒಮೆಗಾ ಟಿ G' Sin ωt ಪ್ಲಸ್ ಜಿ ಡಬಲ್ ಪ್ರೈಮ್ ಕಾಸ್ ಒಮೆಗಾ ಟಿ G" Cos ωt ಗೆ ಸಮಾನವಾಗಿರುತ್ತದೆ ಈ ಘಟಕವು ಅನ್ವಯಿಕ ಸ್ಟ್ರೈನ್ ಕ್ಷೇತ್ರದೊಂದಿಗೆ ಹಂತದಲ್ಲಿದೆ ಇದರರ್ಥ ನೀವು ಸ್ಟ್ರೈನ್ ಅನ್ನು ಪ್ರಯೋಗಿಸಿದ ತಕ್ಷಣ ವಸ್ತು ವಿರೂಪಗೊಳ್ಳುತ್ತದೆ ಜಿ ಪ್ರೈಮ್ G' ಅಥವಾ ಶೇಖರಣಾ ಮಾಡ್ಯುಲಸ್ ಸ್ಥಿತಿಸ್ಥಾಪಕ ಘಟಕಕ್ಕೆ ಅನುರೂಪವಾಗಿದೆ ಏಕೆಂದರೆ ಈ ಶಕ್ತಿಯನ್ನು ಹಿಂಪಡೆಯಬಹುದು ಆದರೆ ನೀವು ಅದನ್ನು ಬಿಡುಗಡೆ ಮಾಡಿದಾಗ ಅದು ಮತ್ತೆ ಮೂಲ ಸಂರಚನೆಗೆ ಹಿಂತಿರುಗುತ್ತೆ ಜಿ ಡಬಲ್ ಪ್ರೈಮ್ G" ಸ್ನಿಗ್ಧತೆಯ ಘಟಕವಾಗಿದೆ ಮತ್ತು ಆದ್ದರಿಂದ ಇದನ್ನು ನಷ್ಟದ ಮಾಡ್ಯುಲಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಕರಗುತ್ತದೆ ನಾನು ಹೇಳಿದಂತೆ ಈ ಇಸಿಎಂ ನೆಟ್ವರ್ಕ್ ಗಳನ್ನು ಮಾಡುವಾಗ ಜಿ ಪ್ರೈಮ್ G' ಮತ್ತು ಜಿ ಡಬಲ್ ಪ್ರೈಮ್ G" ಬಗ್ಗೆ ಏನು ಹೇಳಬಲ್ಲೆ ಸಂಶೋಧನಾ ಸಾಹಿತ್ಯದಲ್ಲಿ ತಿಳಿದಿರುವ ಮತ್ತು ಅನೇಕ ಗುಂಪುಗಳಿಂದ ತಿಳಿಯುವ ಸಂಗತಿಯೆಂದರೆ ನೀವು ವಿವಿಧ ಸಾಂದ್ರತೆಯ ಜೆಲ್ ಗಳನ್ನು ತಯಾರಿಸಬಹುದು ಎಂದು ತಿಳಿಯುತ್ತದೆ ಇದರರ್ಥ ನೀವು ಸಾಂದ್ರತೆ ಅನ್ನು ಒಂದು ಮಿ ಗ್ರಾಂ ಪ್ರತಿ ಎಮ್ಎಲ್ ಎರಡು ಮಿ ಗ್ರಾಂ ಪ್ರತಿ ಎಮ್ಎಲ್ ಇತ್ಯಾದಿಗಳನ್ನು ವ್ಯತ್ಯಾಸ ಮಾಡಿದರೆ ಜಿ ಪ್ರೈಮ್ G' ಸಾಂದ್ರತೆಯ ಘನದಂತೆ ಅಳೆಯುತ್ತದೆ ಕೊಲ್ಲಾಜೆನ್ ಜೆಲ್ ಗಳಿಗೆ ಎಕ್ಸ್ ಸರಿಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಅಂದರೆ ಮ್ಯಾಟ್ರಿಕ್ಸ್ ಅನ್ನು ಗಟ್ಟಿಗೊಳಿಸುವ ಸಲುವಾಗಿ ನೀವು ಅದರ ಸಾಂದ್ರತೆಯನ್ನು ಹೆಚ್ಚಿಸಬಹುದು ಆದಾಗ್ಯೂ ಜೀವಕೋಶಗಳು ಈ ವಸ್ತುವಿಗೆ ನೇರವಾಗಿ ಬಂಧಿಸುವುದರಿಂದ ಮತ್ತು ನೀವು ಪ್ರಮಾಣವನ್ನು ಬದಲಾಯಿಸುವಾಗ ಇದರರ್ಥ ನೀವು ದೊಡ್ಡ ಬಿಗಿತವನ್ನು ಬದಲಾಯಿಸುತ್ತೀರಿ ಎಂದು ಅದೇ ಸಮಯದಲ್ಲಿ ನೀವು ಲಿಗಂಡ್ ಸಾಂದ್ರತೆಯನ್ನು ಸಹ ಬದಲಾಯಿಸುತ್ತಿದ್ದೀರಿ ಎಂದರ್ಥ ಆದ್ದರಿಂದ ಕೊಲ್ಲಜೆನ್ ಜೆಲ್ ಗಳೊಂದಿಗೆ ಕೆಲಸ ಮಾಡುವಾಗ ಇದು ಒಂದು ಸಮಸ್ಯೆಯಾಗಿದೆ ಲಿಗಂಡ್ ಸಾಂದ್ರತೆಯ ಸ್ಥಿರತೆಯನ್ನು ಕಾಪಾಡುವ ಸ್ವತಂತ್ರ ಪರಿಣಾಮವನ್ನು ನೀವು ಹುಡುಕಲು ಬಯಸಿದರೆ ನಂತರ ನೀವು ಸಂಶ್ಲೇಷಿತ ತಲಾಧಾರಗಳನ್ನು ಬಳಸಬೇಕಾಗುತ್ತದೆ ಅಲ್ಲಿ ಗಟ್ಟಿತನವನ್ನು ನಿಯಂತ್ರಿಸಬಹುದು ನಂತರ ನೀವು ಕೊಲ್ಲಾಜೆನ್ ನಂತಹ ಇಸಿಎಂ ಪ್ರೋಟೀನ್ ಗಳನ್ನು ಈ ತಲಾಧಾರಗಳಿಗೆ ಸ್ವತಂತ್ರವಾಗಿ ಕ್ರಿಯಾತ್ಮಕಗೊಳಿಸಬಹುದು ಇದು ಒಂದು ಅಂಶ ಮತ್ತು ಮರಳಿ ಬರುವ ಇನ್ನೊಂದು ಅಂಶವೆಂದರೆ ರೇಖೀಯ ಮತ್ತು ರೇಖಾತ್ಮಕವಲ್ಲದ ವಸ್ತುಗಳ ಪರಿಕಲ್ಪನೆ ಇಲ್ಲಿ ತೋರಿಸಿರುವ ಅಂಶವೆಂದರೆ ಕೋಶಗಳು ಹೇಗೆ ವಸ್ತುಗಳ ವಿಭಿನ್ನ ಗಟ್ಟಿತನದ ಮೇಲೆ ಹರಡುತ್ತವೆ ಎಂದು ಅದು ರೇಖೀಯ ವಸ್ತುವಾಗಿದ್ದರೆ ಪಾಲಿಯಾಕ್ರಿಲಾಮೈಡ್ ಹೈಡ್ರೋಜೆಲ್ ನಂತಹ ರೇಖೀಯ ಸ್ಥಿತಿಸ್ಥಾಪಕ ವಸ್ತು ಅಥವಾ ರೇಖಾತ್ಮಕವಲ್ಲದ ವಸ್ತುವಾಗಿದ್ದರೆ ರೇಖೀಯ ವಸ್ತುಗಳಲ್ಲಿ ಕೋಶಗಳ ಹರಡುವಿಕೆಯು ಕೋಶಗಳ ಬಿಗಿತವನ್ನು ಹೆಚ್ಚಿಸುತ್ತದೆ ಮತ್ತು ಹೆಚ್ಚು ಹೆಚ್ಚು ಹರಡುತ್ತದೆ ಎಂದು ನೀವು ನೋಡುತ್ತೀರಿ ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿ ಕೋಶಗಳಲ್ಲಿ ಹರಡುವುದರ ಬಗ್ಗೆ ಯಾವುದೇ ಬದಲಾವಣೆ ಇರುವುದಿಲ್ಲ ಏಕೆಂದರೆ ಅದು ಸ್ಯಾಚುರೇಟ್ ಆಗುತ್ತದೆ ಆದರೆ ರೇಖಾತ್ಮಕವಲ್ಲದ ವಸ್ತುವಿನಲ್ಲಿ ಸಾಂದ್ರತೆಯ ಹೊರತಾಗಿಯೂ ಈ ಆರಂಭಿಕ ಗಟ್ಟಿತನ ಇರುತ್ತದೆ ಮತ್ತು ಕೋಶ ಹರಡುವಿಕೆಯು ಗಟ್ಟಿತನದ ಮೇಲೆ ಯಾವುದೇ ಅವಲಂಬನೆಯನ್ನು ಹೊಂದಿರುವುದಿಲ್ಲ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಮರುಜೋಡಣೆಗಳು ಸಂಭವಿಸಬಹುದು ಎಂದು ಮತ್ತೆ ಸೂಚಿಸುವುದರಿಂದ ಅದು ಗಟ್ಟಿಯಾಗುವುದನ್ನು ಹೆಚ್ಚಿಸುತ್ತದೆ ಪ್ರಾರಂಭಿಕ ಗಟ್ಟಿತನ ಏನೇ ಇರಲಿ ನೀವು ಈ ಮ್ಯಾಟ್ರಿಕ್ಸ್ ಗಳ ಮೇಲೆ ಕೋಶಗಳನ್ನು ಹಾಕಿದಾಗ ಮತ್ತು ಎಳೆಯುವಾಗ ಮ್ಯಾಟ್ರಿಕ್ಸ್ ಗಳು ವಿರೂಪಗೊಂಡು ಪ್ರಕ್ರಿಯೆಯಲ್ಲಿ ವಿಭಿನ್ನವಾಗುತ್ತವೆ ಎಂಬ ಮಾತು ಇದು ಇದನ್ನು ಸ್ಟ್ರೈನ್ ಸ್ಟಿಫ್ಫ್ನಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಫೈಬ್ರಿನ್ ನಂತೆಯೇ ಕೊಲ್ಲಜೆನ್ ಜೆಲ್ ಗಳು ಸಹ ಈ ಪ್ರೊಫೈಲ್ ಅನ್ನು ಪ್ರದರ್ಶಿಸುತ್ತವೆ ಎಂದು ತೋರಿಸಲಾಗಿದೆ ಆದ್ದರಿಂದ ಶೇಖರಣಾ ಮಾಡ್ಯುಲಸ್ ಅನ್ನು ನಾನು ಸ್ಟ್ರೈನ್ ಕಾರ್ಯವಾಗಿ ರೂಪಿಸಿದರೆ ನೀವು ಕಂಡುಕೊಂಡ ಅಂಶವೆಂದರೆ ಒಂದು ನಿರ್ದಿಷ್ಟ ಸಾಂದ್ರತೆಯಲ್ಲಿ ಶೇಖರಣಾ ಮಾಡ್ಯುಲಸ್ ಸ್ಥಿರವಾಗಿರುತ್ತದೆ ಮತ್ತು ಒಂದು ನಿರ್ದಿಷ್ಟ ಒತ್ತಡವನ್ನು ಮೀರಿ ಅದು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಇದು ಪ್ರಕೃತಿಯಲ್ಲಿ ರೇಖಾತ್ಮಕವಲ್ಲದಂತಾಗುತ್ತದೆ ಆದ್ದರಿಂದ ಈ ವಿದ್ಯಮಾನವನ್ನು ಸ್ಟ್ರೈನ್ ಸ್ಟಿಫ್ಫ್ನಿಂಗ್ ಎಂದು ಕರೆಯಲಾಗುತ್ತದೆ ತದನಂತರ ಕೆಂಪು ರೇಖೆ ನಿಮ್ಮ ಹತ್ತಿರ ಮತ್ತೊಂದು ವೇರಿಯಬಲ್ ಇದೆ ಏಕೆಂದರೆ ಸಾಂದ್ರತೆಯಿಂದ ಮಾತ್ರ ಹೆಚ್ಚು ಹೆಚ್ಚು ಗಟ್ಟಿಯಾಗಬಹುದು ಅದಕ್ಕಾಗಿಯೇ ಕೆಂಪು ಕರ್ವ್ ಆರಂಭಿಕ ಮತ್ತೆ ಫ್ಲಾಟ್ ಗಿಂತ ಮೇಲಿರುತ್ತದೆ ಮತ್ತು ನಂತರ ಅದು ಏರುತ್ತದೆ ಆದ್ದರಿಂದ ಜೀವಕೋಶಗಳು ಕೊಲ್ಲಾಜೆನ್ ಜೆಲ್ ಗಳನ್ನು ವಿಭಿನ್ನಗೊಳಿಸುವ ಎರಡು ಸ್ವತಂತ್ರ ಮಾರ್ಗಗಳಿವೆ ಎಂದು ನೀವು ನೋಡುತ್ತೀರಿ ಮೊದಲನೆಯದು ನಿರ್ದಿಷ್ಟ ಲಿಗಂಡ್ ಸಾಂದ್ರತೆಗೆ ಕೇವಲ ಶಕ್ತಿಗಳನ್ನು ಪ್ರಯೋಗಿಸುವ ಮೂಲಕ ಜೆಲ್ ಗಳು ಗಟ್ಟಿಯಾಗುತ್ತವೆ ಮತ್ತು ಇನ್ನೊಂದು ಸಾಂದ್ರತೆಯೊಂದಿಗೆ ಮಾತ್ರ ಆಡುವ ಮೂಲಕ ನೀವು ವ್ಯತ್ಯಾಸಗಳ ವಸ್ತುಗಳನ್ನು ಉತ್ಪಾದಿಸಬಹುದು ಸ್ಟ್ರೈನ್ ಗಟ್ಟಿಯಾಗಿಸುವ ಈ ನಡವಳಿಕೆಯನ್ನು ಏನು ಪ್ರೇರೇಪಿಸುತ್ತದೆ ಎಂಬ ಪ್ರಶ್ನೆಗೆ ಇದು ನಮ್ಮನ್ನು ತರುತ್ತದೆ ಮತ್ತು ನಾನು ಮೊದಲು ಬರೆಯುತ್ತಿದ್ದಂತೆಯೇ ನೀವು ಒತ್ತಡವನ್ನು ಹೆಚ್ಚಿಸಿದಾಗ ಪ್ರತ್ಯೇಕ ನಾರುಗಳು ಸ್ಟ್ರೈನ್ ದಿಕ್ಕಿನಲ್ಲಿ ಹೊಂದಿಕೊಳ್ಳುತ್ತವೆ ಆದ್ದರಿಂದ ಎಲ್ಲವೂ ಹೊಂದಾಣಿಕೆಯಾದಾಗ ಈ ರೀತಿಯ ನೆಟ್ವರ್ಕ್ ಹೊಂದಲು ಫೈಬರ್ ಗಳು ಸ್ಟ್ರೈನ್ ದಿಕ್ಕಿನಲ್ಲಿ ಪರಿಣಾಮಕಾರಿಯಾಗಿ ಗಟ್ಟಿಯಾಗಿರುತ್ತದೆ ಆದ್ದರಿಂದ ಗಟ್ಟಿತನವು ಒಂದು ದಿಕ್ಕಿನಲ್ಲಿ ಐಸೊಟ್ರೊಪಿಕ್ ಆವಿಷ್ಕಾರವಾಗಿದ್ದು ಅದು ತುಂಬಾ ಗಟ್ಟಿಯಾಗಿರುತ್ತದೆ ಮತ್ತು ಜೆಲ್ ನೊಳಗಿನ ನಾರುಗಳ ದೃಷ್ಟಿಕೋನವನ್ನು ಅಲುಗಾಡಿಸುವ ಮೂಲಕ ಇದನ್ನು ಪ್ರಾಯೋಗಿಕವಾಗಿ ಪರಿಶೀಲಿಸಬಹುದು ನಾನು ಕೊಲ್ಲಾಜೆನ್ ಜೆಲ್ ಅನ್ನು ತೆಗೆದುಕೊಂಡರೆ ನೀವು ಎಲ್ಲ ದಿಕ್ಕುಗಳಲ್ಲಿ ಫೈಬರ್ ಗಳನ್ನು ಹೊಂದಿದ್ದೀರಿ ಎಂದು ಹೇಳೋಣ ಮತ್ತು ನಂತರ ನಾನು ಅವುಗಳನ್ನು ಜೋಡಿಸಿದರೆ ಇದರರ್ಥ ನಾನು ಈ ಮ್ಯಾಟ್ರಿಕ್ಸ್ ಅನ್ನು ಉದ್ದನೆಯ ಅಕ್ಷದ ಉದ್ದಕ್ಕೂ ಎಳೆಯುತ್ತಿದ್ದೀನಿ ಎಂದು ಅರ್ಥೈಸಬಹುದು ನಾನು ಎಳೆಗಳ ಸರಾಸರಿ ದೃಷ್ಟಿಕೋನವನ್ನು ಸೆಳೆಯುತ್ತಿದ್ದರೆ ಒಂದು ದಿಕ್ಕಿನಲ್ಲಿ ಅಥವಾ ಇನ್ನೊಂದು ದಿಕ್ಕಿನಲ್ಲಿ ಆಧಾರಿತವಾದ ನಾರುಗಳನ್ನು ಹುಡುಕಲು ಸಮಾನ ಒಲವು ಇದೆ ಎಂದು ಸೂಚಿಸುವ ಏಕರೂಪದ ವಿತರಣೆಯಾಗಿದೆ ಆದರೆ ನಾನು ಹೆಚ್ಚು ಹೆಚ್ಚು ಒಗ್ಗೂಡಿಸಿದಾಗ ಅವರು ಅಂತಿಮವಾಗಿ ಈ ರೀತಿಯ ಜೆಯೊಮೆಟ್ರಿ ಯನ್ನು ಮತ್ತು ಅಲ್ಲಿ ಎಲ್ಲವೂ ಒಂದೇ ದಿಕ್ಕಿನಲ್ಲಿ ಜೋಡಿಸಲ್ಪಡುತ್ತವೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಿಮ್ಮ ಸರಾಸರಿ ಅಕ್ಷದ ಕೋನವು ಬದಲಾಗುತ್ತದೆ ಮತ್ತು ಈ ನಿರ್ದಿಷ್ಟ ಸಂದರ್ಭದಲ್ಲಿ ಎಲ್ಲವೂ ಶೂನ್ಯದೊಂದಿಗೆ ಹೊಂದಿಕೊಳ್ಳುತ್ತದೆ ಎಂದು ನೀವು ನೋಡುತ್ತೀರಿ ಇದು ಶೂನ್ಯ ಇದು ಶೂನ್ಯಕ್ಕೆ ಹತ್ತಿರದಲ್ಲಿದೆ ಎಲ್ಲವೂ ಶೂನ್ಯದೊಂದಿಗೆ ಹೊಂದಾಣಿಕೆ ಆಗುವುದನ್ನು ನೀವು ನೋಡುತ್ತೀರಿ ಮತ್ತು ಇದು ಭಿನ್ನತೆಯನ್ನು ಪ್ರೇರೇಪಿಸುತ್ತದೆ ಆದಾಗ್ಯೂ ಈ ನೆಟ್ವರ್ಕ್ ನ ಒಂದು ವಿಷಯವೆಂದರೆ ಅದು ಅಡ್ಡ ಸಂಪರ್ಕ ಹೊಂದಿಲ್ಲದಿದ್ದರೆ ನೀವು ಬಲವನ್ನು ತೆಗೆದುಹಾಕಿದಾಗ ಈ ನಾರುಗಳ ಜೋಡಣೆ ಅಂತಿಮ ಸಂರಚನೆಯಲ್ಲಿ ಉಳಿಯುತ್ತದೆ ಆದ್ದರಿಂದ ಇಲ್ಲಿಂದ ನೀವು ಈ ಸಂರಚನೆಗೆ ಹಿಂತಿರುಗುವುದಿಲ್ಲ ನೀವು ಅದನ್ನು ಹೇಗೆ ಮಾಡುತ್ತೀರಿ ಮತ್ತು ಅದನ್ನು ಮಾಡುವ ವಿಧಾನವು ಮೂಲಭೂತವಾಗಿ ಅಡ್ಡ ಸಂಪರ್ಕ ಆಗಿದೆ ನೀವು ಎರಡು ಫೈಬರ್ ಗಳನ್ನು ಹೊಂದಿರುವಾಗ ಅವುಗಳು ಈ ಹಂತದಲ್ಲಿ ಅಡ್ಡ ಸಂಪರ್ಕ ಆಗಿದ್ದರೆ ಮತ್ತು ನೀವು ಈ ದಿಕ್ಕಿನಲ್ಲಿ ಫೈಬರ್ ಗಳನ್ನು ತಳ್ಳಿದಾಗ ಅವು ಒಗ್ಗೂಡುತ್ತವೆ ಆದರೆ ನೀವು ಬಲವನ್ನು ತೆಗೆದುಹಾಕಿದ ತಕ್ಷಣ ಅವು ಅದರ ಮೂಲ ಸಂರಚನೆಗೆ ಬರುತ್ತವೆ ಈ ಪ್ರಯೋಗಗಳನ್ನು ನೀವು ಮಾಡಬಹುದು ಎಂದು ಇದು ಸೂಚಿಸುತ್ತದೆ ಇದರಲ್ಲಿ ನೀವು ಕೋನ ವಿತರಣೆಯನ್ನು ಎಳೆಯುವ ಕಾರ್ಯವಾಗಿ ಮತ್ತು ಅಡ್ಡ ಸಂಪರ್ಕ ಮಾಡುವ ಕಾರ್ಯವಾಗಿ ಟ್ರ್ಯಾಕ್ ಮಾಡಬಹುದು ನೀವು ಮಾಡಿದ ಜೆಲ್ ಅನ್ಕ್ರಾಸಿಂಗ್ ಆಗಿದ್ದರೆ ಕೋನವು ಅಂತಿಮ ಸಂರಚನೆಯಾಗಿ ವಿಕಸನಗೊಳ್ಳುತ್ತದೆ ಎಂದು ನೀವು ನೋಡುತ್ತೀರಿ ಆದರೆ ನೀವು ಅಡ್ಡ ಸಂಪರ್ಕ ಮಾಡಲಾದ ನೆಟ್ವರ್ಕ್ ಅನ್ನು ತೆಗೆದುಕೊಂಡರೆ ಅದು ನೂರು ಪ್ರತಿಶತ ಅಡ್ಡ ಸಂಪರ್ಕ ಆಗಿದ್ದರೆ ಮೊದಲು ಅದರ ತಳದ ಗಟ್ಟಿತನ ಹೆಚ್ಚಾಗಿತ್ತಿರುತ್ತದೆ ಮತ್ತು ಇನ್ನೊಂದು ವಿಷಯವೆಂದರೆ ಅದು ಅದೇ ಸ್ಥಾನಕ್ಕೆ ಮರಳುತ್ತಲೇ ಇರುತ್ತದೆ ನೀವು ಅದನ್ನು ಆಂದೋಲಕ ರೀತಿಯಲ್ಲಿ ಮಾಡಿದರೆ ಅದನ್ನು ಸೈನ್ ಒಮೆಗಾ ಟಿ Sin ωt ರೀತಿಯಲ್ಲಿ ಮಾಡುವ ಅರ್ಥ ಎಂದು ಹೇಳೋಣ ಆಗ ಒತ್ತಡವು ಕೆಲವು ಗಾಮಾ0 γ0 ಸೈನ್ ಒಮೆಗಾ ಟಿ Sin ωt ಪ್ರವೇಶಗಳ ಉದ್ದಕ್ಕೂ ಇರುತ್ತದೆ ಆದ್ದರಿಂದ ನೀವು ನೋಡುವುದು ಕೋನ ವಿತರಣೆಯು ಬದಲಾಗುತ್ತಲೇ ಇರುತ್ತದೆ ಕೋನ ಹೆಚ್ಚಾಗುತ್ತದೆ ಎಂದು ಹೇಳೋಣ ಮತ್ತು ಈ ಹಂತದಲ್ಲಿ ಬಿಡುಗಡೆಯಾದಾಗ ಕೋನವು ಅದೇ ಸ್ಥಾನಕ್ಕೆ ಬರುತ್ತಲೇ ಇರುತ್ತದೆ ಮತ್ತು ಮತ್ತೆ ನೀವು ಹೀಗೆ ಹೆಚ್ಚಿಸುತ್ತೀರಿ ಈ ಹಂತದಲ್ಲಿ ನೀವು ಇಲ್ಲಿ ವಿಸ್ತರಿಸುತ್ತೀರಿ ಮತ್ತು ನೀವು ರಿಲ್ಯಾಕ್ಸ್ ಸ್ಥಾನಕ್ಕೆ ತರುತ್ತೀರಿ ನೀವು ತೆಗೆದುಹಾಕಿದ ನಂತರ ನಿಮ್ಮ ಕೋನವು ಅದೇ ಸಂರಚನೆಗೆ ಹಿಂತಿರುಗುತ್ತದೆ ಆದ್ದರಿಂದ ಅದು ಕೊಲ್ಲಾಜೆನ್ ಮತ್ತು ಅವುಗಳ ವಸ್ತು ಗುಣಲಕ್ಷಣಗಳ ಬಗ್ಗೆ ನಮ್ಮ ಚರ್ಚೆಯಾಗಿದೆ ಈ ಎರಡು ಸಂಶೋಧನಾ ಪ್ರಬಂಧಗಳನ್ನು ಓದಲು ನಾನು ನಿಮ್ಮನ್ನು ಕೇಳುತ್ತೇನೆ ಒಂದು ಹೇಗೆ ಕೋಶಗಳು ರೇಖಾತ್ಮಕವಲ್ಲದ ಗಟ್ಟಿತನವನ್ನು ಗ್ರಹಿಸಬಹುದು ಮತ್ತು ರೇಖಾತ್ಮಕವಲ್ಲದ ಗಟ್ಟಿತನಗಳಿಗೆ ಪ್ರತಿಕ್ರಿಯೆಯಾಗಿ ಅವುಗಳ ಗುಣಲಕ್ಷಣಗಳನ್ನು ಹೇಗೆ ಬದಲಾಯಿಸುತ್ತವೆ ಮತ್ತು ಇನ್ನೊಂದು ಸಂಶೋಧನಾ ಪ್ರಬಂಧವು ಈ ದೃಷ್ಟಿಕೋನ ಮತ್ತು ಅಡ್ಡ ಸಂಪರ್ಕದ ಪರಿಣಾಮದ ಮತ್ತು ಈ ನಾರುಗಳ ಮೇಲೆ ಜೋಡಣೆ ಬಗ್ಗೆ ಇದೆ ಈ ಎರಡೂ ಸಂಶೋಧನಾ ಪ್ರಬಂಧಗಳನ್ನು ಪಿಎಲ್ಒಎಸ್ ಒಂದರಲ್ಲಿ ಪ್ರಕಟಿಸಲಾಗಿದೆ ಇದು ಓಪನ್ ಆಕ್ಸೆಸ್ ಜರ್ನಲ್ ಆಗಿದೆ ಅಂದರೆ ಈ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಲು ನಿಮಗೆ ಯಾವುದೇ ವಿಶೇಷ ಪ್ರವೇಶದ ಅಗತ್ಯವಿಲ್ಲದಿದ್ದರೂ ನೀವು ಈ ಸಂಶೋಧನಾ ಪ್ರಬಂಧಗಳನ್ನು ಡೌನ್ಲೋಡ್ ಮಾಡಬಹುದು ಈ ಪಠ್ಯದಲ್ಲಿ ನಾನು ನಿಮಗೆ ಓದುವ ಕಾರ್ಯಯೋಜನೆಗಳನ್ನು ನೀಡುತ್ತೇನೆ ಅದರಲ್ಲಿ ಕೆಲವು ಸಂಶೋಧನಾ ಪ್ರಬಂಧಗಳನ್ನು ಓದಲು ನಾನು ನಿಮಗೆ ಶಿಫಾರಸು ಮಾಡುತ್ತೇನೆ ನೀವು ಬೋಧನೆಯನ್ನು ಅನುಸರಿಸಲು ಬಯಸಿದರೆ ಅದು ಕಡ್ಡಾಯವಾಗಿದೆ ಮತ್ತು ಕೋರ್ಸ್ ನಲ್ಲಿ ಕೇಳಲಾಗುವ ರಸಪ್ರಶ್ನೆಗಳನ್ನು ಸಹ ಈ ನಿರ್ದಿಷ್ಟ ಸಂಶೋಧನಾ ಪ್ರಬಂಧಗಳಿಂದ ಮತ್ತು ತರಗತಿಯಲ್ಲಿ ಒಳಗೊಂಡಿರುವ ವಿಷಯವನ್ನು ಸಹ ಆಯ್ಕೆ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿಗೆ ಕೊಲ್ಲಾಜೆನ್ ಬಗ್ಗೆ ನಮ್ಮ ಚರ್ಚೆಯನ್ನು ನಿಲ್ಲಿಸುತ್ತೀನಿ ಮತ್ತು ಮುಂದೆ ನಾವು ಇನ್ನೂ ಒಂದು ಪ್ರೋಟೀನ್ ಬಗ್ಗೆ ಚರ್ಚಿಸುತ್ತೇವೆ ಹಾಗಾಗಿ ಇಂದು ನನಗೆ ಹೆಚ್ಚು ಸಮಯವಿಲ್ಲ ನಾನು ಈ ಪ್ರೋಟೀನ್ ಅನ್ನು ಪರಿಚಯಿಸುತ್ತೇನೆ ಮತ್ತು ಅದನ್ನು ಫೈಬ್ರೊನೆಕ್ಟಿನ್ ಎಂದು ಕರೆಯಲಾಗುತ್ತದೆ ಫೈಬ್ರೊನೆಕ್ಟಿನ್ ಒಂದು ಪ್ರೋಟೀನ್ ಆಗಿದ್ದು ಇದು ಎರಡು ಒಂದೇ ರೀತಿಯ ಪಾಲಿಪೆಪ್ಟೈಡ್ ಗಳ ಡೈಮರ್ ಆಗಿದ್ದು ಇವುಗಳನ್ನು ಡೈಸಲ್ಫೈಡ್ ಬಂಧಗಳು ಮತ್ತು ಫೈಬ್ರೊನೆಕ್ಟಿನ್ ಮೂಲಕ ಸಂಯೋಜಿಸಲಾಗಿದೆ ಇದು ಆರ್ಜಿಡಿ ಅನುಕ್ರಮವನ್ನು ಕೋಶಗಳ ಸೇರ್ಪಡೆಗೆ ನಿರ್ಣಾಯಕವಾಗಿದೆ ಮತ್ತು ಇದು ಪೆಪ್ಟೈಡ್ ಗಳಿಗೆ ಕಾರಣವಾಗಿದೆ ಜೀವಕೋಶದ ಹರಡುವಿಕೆಯನ್ನು ಉಳಿಸಿಕೊಳ್ಳಲು ಆರ್ಜಿಡಿ ಯ ಅಂಟಿಕೊಳ್ಳುವ ಪೆಪ್ಟೈಡ್ ಗಳನ್ನು ಅಥವಾ ಕೋಶ ಸೇರ್ಪಡೆಗಾಗಿ ಮಾತ್ರ ಬಳಸಲಾಗುತ್ತದೆ ಫೈಬ್ರೊನೆಕ್ಟಿನ್ ಕೊಲ್ಲಾಜೆನ್ ಪ್ರೋಟಿಯೊಗ್ಲೈಕಾನ್ ಗಳು ಉಲ್ಲೇಖ ಸಮಯ 2422 ಮತ್ತು ಇತರ ವಿಷಯಗಳಿಗೆ ಬಂಧಿಸುತ್ತದೆ ಎಂದು ತಿಳಿದುಬಂದಿದೆ ಇದು ವಲಸೆ ಮತ್ತು ವಿಭಿನ್ನ ಗಾಯದ ಗುಣಪಡಿಸುವಿಕೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಮತ್ತು ಇದು ಅನೇಕ ಅಂಟಿಕೊಳ್ಳುವ ಕೋಶಗಳಿಂದ ಸ್ರವಿಸುತ್ತದೆ ನಾನು ಫೈಬ್ರೊನೆಕ್ಟಿನ್ ರಚನೆಯನ್ನು ಬರೆಯಬೇಕಾದರೆ ನೀವು ಈ ರೀತಿಯ ಅನೇಕ ಘಟಕಗಳನ್ನು ನೋಡುತ್ತೀರಿ ಮತ್ತು ಕೊನೆಯಲ್ಲಿ ನೀವು ಈ ಡೈಸಲ್ಫೈಡ್ ಬಂಧಗಳನ್ನು ಹೊಂದಿರುತ್ತೀರಿ ಈ ವೈಯಕ್ತಿಕ ಡೊಮೇನ್ ಗಳನ್ನು ಎಫ್ಎನ್ I ಎಫ್ಎನ್ II ಮತ್ತು ಎಫ್ಎನ್ III ಡೊಮೇನ್ ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಯಾವುದೇ ಪ್ರೋಟೀನ್ ಗೆ ಅದರ ಕಾರ್ಯಕ್ಕಾಗಿ ಅನೇಕ ಡೊಮೇನ್ ಗಳನ್ನು ಹೊಂದಿರುವ ಒಂದು ನಿರ್ದಿಷ್ಟ ರಚನೆಯಾಗಿ ಮಡಚಿಕೊಳ್ಳುತ್ತದೆ ಎಂದು ನಿಮಗೆ ತಿಳಿದಿದೆ ನಾನು ಕೇಳಲು ಹೊರಟಿರುವ ಪ್ರಶ್ನೆಯೆಂದರೆ ಪ್ರೋಟೀನ್ ನ ಮಡಿಸುವಿಕೆಯು ಸಿಗ್ನಲಿಂಗ್ ಅನ್ನು ನಿಯಂತ್ರಿಸುವಲ್ಲಿ ಹೇಗೆ ಭಾಗವಹಿಸುತ್ತದೆ ಮತ್ತು ಈ ಪ್ರೋಟೀನ್ ನ ಮಡಿಸುವ ಚಲನಶಾಸ್ತ್ರ ಮತ್ತು ನಂತರದ ಕಾರ್ಯದಲ್ಲಿ ಅದರ ಪಾತ್ರವು ಹೇಗೆ ಪ್ರಭಾವ ಬೀರುತ್ತದೆ ಎಂದು ಆದ್ದರಿಂದ ಇದು ನಿಮಗೆ ಫೈಬ್ರೊನೆಕ್ಟಿನ್ ಪರಿಚಯವನ್ನು ನೀಡುವುದು ನಾವು ಮುಂದಿನ ತರಗತಿಯಲ್ಲಿ ಫೈಬ್ರೊನೆಕ್ಟಿನ್ ಬಗ್ಗೆ ವಿವರವಾಗಿ ಚರ್ಚಿಸಲು ಪ್ರಾರಂಭಿಸುತ್ತೇವೆ ಧನ್ಯವಾದಗಳು